ನಿಮ್ಮೆಲ್ಲರಿಗೂ ಶುಭ ಮಧ್ಯಾಹ್ನ ಈಗ ಯೋಜನಾ ಮೌಲ್ಯಮಾಪನ ಮತ್ತು ಕಾರ್ಯಕ್ರಮ ನಿರ್ವಹಣೆಯ ಉಳಿದ ಭಾಗವನ್ನು ಪ್ರಾರಂಭಿಸೋಣ ಯೋಜನೆಗಳ ಈ ಮೌಲ್ಯಮಾಪನದ ಬಗ್ಗೆ ನಾವು ಈಗಾಗಲೇ ನೋಡಿದ್ದೇವೆ ಈಗ ಈ ಪ್ರೋಗ್ರಾಂ ನಿರ್ವಹಣಾ ಭಾಗದ ಬಗ್ಗೆ ನೋಡೋಣ ಆದ್ದರಿಂದ ಈ ಉಪನ್ಯಾಸದಲ್ಲಿ ನಾವು ಮೊದಲು ಕಾರ್ಯಕ್ರಮ ನಿರ್ವಹಣೆಯ ವಿವಿಧ ಪರಿಕಲ್ಪನೆಗಳನ್ನು ಚರ್ಚಿಸುತ್ತೇವೆ ನಂತರ ಏನು ಪ್ರಯೋಜನ ಪ್ರಯೋಜನಗಳನ್ನು ಹೇಗೆ ನಿರ್ವಹಿಸಬಹುದು ಎಂದು ಚರ್ಚಿಸುತ್ತೇವೆ ಆದ್ದರಿಂದ ಪ್ರೋಗ್ರಾಂ ನಿರ್ವಹಣೆಗೆ ಹೋಗುವ ಮೊದಲು ನಾವು ಮೊದಲು ನೋಡೋಣ ಈಗ ಪ್ರೋಗ್ರಾಂ ಅಂದರೆ ನಾವು ಏನು ಹೇಳುತ್ತೇವೆ ಎಂದು ನೋಡೋಣ ನಾವು ಈಗಾಗಲೇ ಪ್ರಾಜೆಕ್ಟ್ ನೋಡಿದ್ದೇವೆ ಆದ್ದರಿಂದ ಪ್ರೋಗ್ರಾಂ ಎಂದರೆ ಅನೇಕ ವ್ಯಾಖ್ಯಾನಗಳಿವೆ ಅಲ್ಲಿ ಒಂದು ವ್ಯಾಖ್ಯಾನವನ್ನು ಡಿ ಫರ್ನ್ಸ್D Ferns ನೀಡಿದ್ದಾರೆ ಆದ್ದರಿಂದ ಈ ವ್ಯಾಖ್ಯಾನದ ಪ್ರಕಾರ ಪ್ರೋಗ್ರಾಂ ಎಂದರೆ ಯೋಜನೆಗಳ ಒಂದು ಗುಂಪು ಇದು ಯೋಜನೆಗಳ ಸಂಗ್ರಹವಾಗಿದೆ ಕೆಲವು ಪ್ರಯೋಜನಗಳನ್ನು ಪಡೆಯಲು ಸಂಘಟಿತ ರೀತಿಯಲ್ಲಿ ನಿರ್ವಹಿಸಲ್ಪಡುವ ಯೋಜನೆಗಳು ಮತ್ತು ಸ್ವತಂತ್ರವಾಗಿ ನಿರ್ವಹಿಸಬೇಕಾದ ಯೋಜನೆಗಳಾಗಿವೆ ಆದ್ದರಿಂದ ಯೋಜನೆಗಳನ್ನು ಸ್ವತಂತ್ರ ವ್ಯಕ್ತಿಗಳು ನಿರ್ವಹಿಸಿದರೆ ನಂತರ ಅವುಗಳನ್ನು ಸ್ವತಂತ್ರವಾಗಿ ನಿರ್ವಹಿಸಲಾಗುತ್ತದೆ ಅದು ಪಡೆಯುವ ಪ್ರಯೋಜನಗಳು ಬಹುತೇಕ ನಗಣ್ಯವಾಗಿರುತ್ತದೆ ಬೇರೆ ರೀತಿಯಲ್ಲಿ ಹೇಳುವುದಾದರೆ ಯೋಜನೆಗಳ ಗುಂಪನ್ನು ಸಹಕಾರಿ ರೀತಿಯಲ್ಲಿ ಸಂಘಟಿತ ರೀತಿಯಲ್ಲಿ ನಿರ್ವಹಿಸಬಹುದಾದರೆ ಸಂಭವನೀಯ ಪ್ರಯೋಜನಗಳು ನಾವು ಪಡೆಯುವಂತಹ ಪ್ರಯೋಜನಗಳು ಉನ್ನತ ಮಟ್ಟದಲ್ಲಿರಬೇಕು ಯೋಜನೆಗಳನ್ನು ಸ್ವತಂತ್ರವಾಗಿ ನಿರ್ವಹಿಸಿದರೆ ಅದನ್ನು ಪಡೆಯಲಾಗುವುದಿಲ್ಲ ಆದ್ದರಿಂದ ಅಂದರೆ ಯೋಜನೆಗಳು ಮತ್ತು ಪ್ರೋಗ್ರಾಂ ನಡುವಿನ ವ್ಯತ್ಯಾಸವೇನು ನಾವು ಮತ್ತೆ ನೆನಪಿಸಿಕೊಳ್ಳೋಣ ಪ್ರೋಗ್ರಾಂ ಅನ್ನು ಯೋಜನೆಗಳ ಒಂದು ಗುಂಪು ಎಂದು ಇವುಗಳನ್ನು ಸಂಘಟಿತ ರೀತಿಯಲ್ಲಿ ನಿರ್ವಹಿಸಲಾಗುತ್ತದೆ ಯೋಜನೆಗಳನ್ನು ಸ್ವತಂತ್ರವಾಗಿ ನಿರ್ವಹಿಸಿದ್ದರೆ ಸಹಕಾರಿ ರೀತಿಯಲ್ಲಿ ಪ್ರಯೋಜನಗಳನ್ನು ಪಡೆಯಲು ಸಾಧ್ಯವಾಗುವುದಿಲ್ಲ ಈಗ ಲಭ್ಯವಿರುವ ವಿವಿಧ ರೀತಿಯ ಪ್ರೋಗ್ರಾಂಗಳು ಯಾವುವು ಎಂದು ನೋಡೋಣ ಇವು ವಿಭಿನ್ನ ರೀತಿಯ ಕಾರ್ಯಕ್ರಮಗಳಾಗಿವೆ ಇದರಲ್ಲಿ ಒಂದು ಕಾರ್ಯತಂತ್ರದ ಕಾರ್ಯಕ್ರಮಗಳು ಇದರಲ್ಲಿ ಆದ್ದರಿಂದ ಕಾರ್ಯತಂತ್ರದ ಕಾರ್ಯಕ್ರಮಗಳು ಯೋಜನೆಗಳ ಒಂದು ಗುಂಪು ಯೋಜನೆಗಳ ಸಂಗ್ರಹವಾಗಿದೆಇದು ಒಂದೇ ಕಾರ್ಯತಂತ್ರವನ್ನು ಕಾರ್ಯಗತಗೊಳಿಸುತ್ತದೆ ಆ ಯೋಜನೆಗಳ ಗುಂಪು ಮಾತ್ರ ಅದನ್ನು ಅನುಸರಿಸುತ್ತದೆ ಮತ್ತು ಅವರು ಕಾರ್ಯತಂತ್ರವನ್ನು ಕಾರ್ಯಗತಗೊಳಿಸುತ್ತಾರೆ ಅದಕ್ಕಾಗಿಯೇ ಅವುಗಳನ್ನು ಕಾರ್ಯತಂತ್ರದ ಕಾರ್ಯಕ್ರಮಗಳು ಎಂದು ಕರೆಯಲಾಗುತ್ತದೆ ಬಿಸಿನೆಸ್ ಸೈಕಲ್ ಕಾರ್ಯಕ್ರಮಗಳು ಇವು ಯೋಜನೆಗಳ ಗುಂಪುಗಳಾಗಿವೆ ಅದು ವ್ಯಾಪಾರ ಯೋಜನಾ ಸೈಕಲ್ನ ಒಂದು ಸಂಸ್ಥೆ ಕೈಗೊಳ್ಳುತ್ತದೆ ಆದ್ದರಿಂದ ಒಂದು ನಿರ್ದಿಷ್ಟ ವ್ಯವಹಾರ ಯೋಜನಾ ಚಕ್ರದೊಳಗೆ ಯಾವ ವರ್ಗದ ಯೋಜನೆಗಳು ಯಾವ ಸಂಸ್ಥೆಯು ಕೈಗೆತ್ತಿಕೊಂಡ ಯೋಜನೆಗಳ ಗುಂಪುಗಳನ್ನು ಬಿಸಿನೆಸ್ ಸೈಕಲ್ ಕಾರ್ಯಕ್ರಮಗಳು ಎಂದು ಕರೆಯಲಾಗುತ್ತದೆ ನಂತರ ಮೂಲಸೌಕರ್ಯ ಕಾರ್ಯಕ್ರಮಗಳು ಇವು ಯೋಜನೆಗಳ ಗುಂಪುಗಳಾಗಿವೆ ಅವು ಕೆಲವು ಸಾಮಾನ್ಯ ಮೂಲಸೌಕರ್ಯಗಳನ್ನು ಗುರುತಿಸುವ ಚಟುವಟಿಕೆಗಳನ್ನು ಮತ್ತು ಅದರ ಅನುಷ್ಠಾನ ಮತ್ತು ಅದರ ನಿರ್ವಹಣೆಯನ್ನು ನಿರ್ವಹಿಸುತ್ತಿವೆ ಆದ್ದರಿಂದ ಅದಕ್ಕಾಗಿಯೇ ಇಲ್ಲಿಂದ ಯೋಜನೆಗಳ ಗುಂಪುಗಳಾಗಿವೆ ಅವರು ಕೆಲವು ಸಾಮಾನ್ಯ ಮೂಲಸೌಕರ್ಯಗಳನ್ನು ಗುರುತಿಸುವ ಕೆಲವು ಚಟುವಟಿಕೆಗಳನ್ನು ನಿರ್ವಹಿಸುತ್ತಾರೆ ಮತ್ತು ಅದರ ಅನುಷ್ಠಾನ ಮತ್ತು ನಿರ್ವಹಣೆ ಅದಕ್ಕಾಗಿಯೇ ಈ ಕಾರ್ಯಕ್ರಮವನ್ನು ಮೂಲಸೌಕರ್ಯ ಕಾರ್ಯಕ್ರಮ ಎಂದು ಕರೆಯಲಾಗುತ್ತದೆ ಆದ್ದರಿಂದ ಆರ್ ಮತ್ತು ಡಿ ಅಭಿವೃದ್ಧಿ ಅಥವಾ ಸಂಶೋಧನೆ ಮತ್ತು ಅಭಿವೃದ್ಧಿ ಕಾರ್ಯಕ್ರಮಗಳು ಆರ್ ಮತ್ತು ಡಿ ಪ್ರೋಗ್ರಾಂಗಳು ಎಂದು ಕರೆಯಲ್ಪಡುತ್ತವೆ ಇವುಗಳನ್ನು ಅರ್ಥಮಾಡಿಕೊಳ್ಳುವುದು ತುಂಬಾ ಸುಲಭ ಆದ್ದರಿಂದ ಇವು ಯೋಜನೆಗಳ ಗುಂಪುಗಳಾಗಿವೆ ಅವುಗಳು ಕೆಲವು ನವೀನ ಉತ್ಪನ್ನಗಳು ಪ್ರಸ್ತುತ ಕೆಲವು ಸಂಶೋಧನಾ ಕಾರ್ಯಗಳ ಆಧಾರದ ಮೇಲೆ ಕೆಲವು ಹೊಸ ಉತ್ಪನ್ನಗಳನ್ನು ಅಭಿವೃದ್ಧಿಪಡಿಸುವಲ್ಲಿ ತೊಡಗಿಕೊಂಡಿವೆ ಆದ್ದರಿಂದ ಇದನ್ನು ಸಂಶೋಧನೆ ಮತ್ತು ಅಭಿವೃದ್ಧಿ ಕಾರ್ಯಕ್ರಮಗಳು ಅಥವಾ ಆರ್ ಮತ್ತು ಡಿ ಕಾರ್ಯಕ್ರಮಗಳು ನಂತರ ನವೀನ ಸಹಭಾಗಿತ್ವ ಎಂದು ಕರೆಯಲಾಗುತ್ತದೆ ಆದ್ದರಿಂದ ಈಗ ಒಂದು ದಿನದ ಅನೇಕ ಕಂಪನಿಗಳು ಅವರು ಕೆಲವು ಸಹಕಾರಿ ಯೋಜನೆಗಳನ್ನು ಮಾಡುತ್ತಾರೆ ಅವರು ಕೆಲವು ಯೋಜನೆಗಳನ್ನು ಒಟ್ಟಾಗಿ ಸಹಭಾಗಿತ್ವದಲ್ಲಿ ನಿಭಾಯಿಸುತ್ತಾರೆ ಆದ್ದರಿಂದ ಈ ರೀತಿಯ ಯೋಜನೆಗಳು ಒಂದೇ ರೀತಿಯ ಯೋಜನೆಗಳ ಗುಂಪುಗಳು ವಿಭಿನ್ನ ಸಂಸ್ಥೆಗಳ ಸಹಯೋಗವನ್ನು ಆಧರಿಸಿವೆ ಇದನ್ನು ನವೀನ ಸಹಭಾಗಿತ್ವ ಎಂದು ಕರೆಯಲಾಗುತ್ತದೆ ಇಲ್ಲಿ ಯೋಜನೆಗಳು ವಿಭಿನ್ನ ಸಂಸ್ಥೆಗಳು ನಿರ್ವಹಿಸುವ ಕೆಲವು ಸಹಯೋಗದ ಕೆಲಸಗಳನ್ನು ಆಧರಿಸಿವೆ ಈಗ ಪ್ರಾಜೆಕ್ಟ್ ಎಂದರೇನು ಎಂಬುದನ್ನು ನಾವು ಈಗಾಗಲೇ ನೋಡಿದ್ದೇವೆ ಪ್ರೋಗ್ರಾಂ ಎಂದರೇನು ಎಂದು ನಾವು ಈಗಾಗಲೇ ನೋಡಿದ್ದೇವೆ ಈಗ ಪ್ರೋಗ್ರಾಂ ಮ್ಯಾನೇಜರ್ ಮತ್ತು ಪ್ರಾಜೆಕ್ಟ್ ಮ್ಯಾನೇಜರ್ ನಡುವಿನ ವ್ಯತ್ಯಾಸವೇನು ಎಂದು ನೋಡೋಣ ಸಂಪನ್ಮೂಲ ಹಂಚಿಕೆ ಅಥವಾ ಕಾರ್ಯಕ್ರಮಗಳಿಗೆ ಸಂಪನ್ಮೂಲ ಹಂಚಿಕೆಗಾಗಿ ಸಂಪನ್ಮೂಲಗಳು ಏಕೆ ಬೇಕು ಅದು ಅಂತಿಮ ಬಳಕೆದಾರರು ಯಾರು ಎಂಬುದರ ಮೇಲೆ ಅವಲಂಬಿತವಾಗಿರುತ್ತದೆ ಅವರು ಸಿಸ್ಟಮ್ ವಿಶ್ಲೇಷಕರು ಡೇಟಾಬೇಸ್ ನಿರ್ವಾಹಕರು ಪ್ರೋಗ್ರಾಮರ್ಗಳು ಕೋಡರ್ಗಳು ಇತ್ಯಾದಿ ಆಗಿರಬಹುದು ಆದ್ದರಿಂದ ಸಂಪನ್ಮೂಲಗಳನ್ನು ವಿವಿಧ ಯೋಜನೆಗಳಿಗೆ ಅಥವಾ ವಿಭಿನ್ನ ಕಾರ್ಯಕ್ರಮಗಳಿಗೆ ಹೇಗೆ ಹಂಚಬಹುದು ಇದಕ್ಕೂ ಮೊದಲು ಈ ಸಂಪನ್ಮೂಲ ಹಂಚಿಕೆಯನ್ನು ತಿಳಿದುಕೊಳ್ಳುವುದಕ್ಕಾಗಿ ನಾವು ಪ್ರೋಗ್ರಾಂ ವ್ಯವಸ್ಥಾಪಕರು ಮತ್ತು ಯೋಜನಾ ವ್ಯವಸ್ಥಾಪಕರ ನಡುವಿನ ವ್ಯತ್ಯಾಸಗಳು ಯಾವುವು ಎಂಬುದನ್ನು ತಿಳಿದಿರಬೇಕು ಆದ್ದರಿಂದ ಮುಖ್ಯವಾಗಿ ಪ್ರೋಗ್ರಾಂ ಮ್ಯಾನೇಜರ್ ಅವರು ಅನೇಕ ಏಕಕಾಲಿಕ ಯೋಜನೆಗಳನ್ನು ನಿರ್ವಹಿಸುವ ಜವಾಬ್ದಾರಿಯನ್ನು ಹೊಂದಿದ್ದರೆ ಪ್ರಾಜೆಕ್ಟ್ ಮ್ಯಾನೇಜರ್ ಅವರು ಒಂದು ಸಮಯದಲ್ಲಿ ಕೇವಲ ಒಂದು ಯೋಜನೆಯನ್ನು ಮಾತ್ರ ನಿರ್ವಹಿಸುತ್ತಾರೆ ಅದೇ ರೀತಿ ಪ್ರೋಗ್ರಾಂ ಮ್ಯಾನೇಜರ್ ಅವರು ತಮ್ಮ ಅಡಿಯಲ್ಲಿ ಕೆಲಸ ಮಾಡುವ ಎಲ್ಲಾ ಕೌಶಲ್ಯ ಸಂಪನ್ಮೂಲಗಳೊಂದಿಗೆ ವೈಯಕ್ತಿಕ ಸಂಬಂಧವನ್ನು ಹೊಂದಿದ್ದಾರೆ ಆದರೆ ಪ್ರಾಜೆಕ್ಟ್ ಮ್ಯಾನೇಜರ್ ಅವರಿಗೆ ವೈಯಕ್ತಿಕ ಸಂಬಂಧವನ್ನು ಹೊಂದಿಲ್ಲ ಆದ್ದರಿಂದ ಅವರು ಸಂಪನ್ಮೂಲಗಳೊಂದಿಗೆ ವೈಯಕ್ತಿಕ ಸಂಬಂಧವನ್ನು ಹೊಂದಿದ್ದಾರೆ ಪ್ರೋಗ್ರಾಂ ಮ್ಯಾನೇಜರ್ನ ಉದ್ದೇಶವು ಸಂಪನ್ಮೂಲಗಳ ಅತ್ಯುತ್ತಮ ಬಳಕೆ ಮಾಡುವುದು ಆಗಿರುತ್ತದೆ ನೀವು ಸಂಪನ್ಮೂಲಗಳನ್ನು ಎಷ್ಟು ಅತ್ಯುತ್ತಮವಾಗಿ ಬಳಸಿಕೊಳ್ಳಬಹುದು ಆದರೆ ಯೋಜನೆಗಳ ವ್ಯವಸ್ಥಾಪಕರು ಅವರ ಉದ್ದೇಶವೆಂದರೆ ಸಂಪನ್ಮೂಲಗಳಿಗೆ ಬೇಡಿಕೆಯನ್ನು ಕಡಿಮೆ ಮಾಡುವುದು ಹೇಗೆ ಅವರು ಬೇಡಿಕೆಗಳನ್ನು ಕಡಿಮೆಗೊಳಿಸುವುದು ಹೇಗೆ ಅವರು ಸಂಪನ್ಮೂಲಗಳ ಬೇಡಿಕೆಗಳನ್ನು ಕಡಿಮೆ ಮಾಡುವುದು ಹೇಗೆ ನಂತರ ಯೋಜನಾ ವ್ಯವಸ್ಥಾಪಕರು ಪ್ರಾಜೆಕ್ಟ್ ಮ್ಯಾನೇಜರ್ನ ಸಂದರ್ಭದಲ್ಲಿ ಯೋಜನೆಗಳು ಒಂದೇ ರೀತಿಯಾಗಿ ಕಂಡುಬರುತ್ತವೆ ಆದರೆ ಬಹುತೇಕ ಯೋಜನೆಗಳು ಹೋಲುತ್ತವೆ ಆದರೆ ಪ್ರಾಜೆಕ್ಟ್ ಮ್ಯಾನೇಜರ್ ಅವರು ಯೋಜನೆಗಳನ್ನು ಅಥವಾ ಪ್ರಾಜೆಕ್ಟ್ ಮ್ಯಾನೇಜರ್ನ ಅಡಿಯಲ್ಲಿರುವ ಯೋಜನೆಗಳನ್ನು ಬಳಸುತ್ತಾರೆ ಅವುಗಳು ಅನನ್ಯವಾಗಿ ಕಂಡುಬರುತ್ತವೆ ಅವುಗಳು ಹೋಲುವಂತಿಲ್ಲ ಅವು ಯೋಜನಾ ವ್ಯವಸ್ಥಾಪಕರ ಅಡಿಯಲ್ಲಿರುವ ಯೋಜನೆಗಳು ಅವುಗಳು ಅನನ್ಯವೆಂದು ಕಂಡುಬರುತ್ತವೆ ಇವುಗಳು ಪ್ರೋಗ್ರಾಂ ವ್ಯವಸ್ಥಾಪಕರು ಮತ್ತು ಯೋಜನಾ ವ್ಯವಸ್ಥಾಪಕರ ನಡುವಿನ ವ್ಯತ್ಯಾಸಗಳು ಆದ್ದರಿಂದ ಅದಕ್ಕೆ ಅನುಗುಣವಾಗಿ ಸಂಪನ್ಮೂಲಗಳನ್ನು ವಿವಿಧ ಯೋಜನೆಗಳಿಗೆ ಹಂಚಿಕೆ ಮಾಡಬಹುದು ಈಗ ಈ ಕಾರ್ಯತಂತ್ರದ ಕಾರ್ಯಕ್ರಮಗಳ ಬಗ್ಗೆ ನೋಡೋಣ ಆದ್ದರಿಂದ ನಾವು ಕಾರ್ಯತಂತ್ರದ ಕಾರ್ಯಕ್ರಮ ನಿರ್ವಹಣೆಯನ್ನು ನೋಡಬೇಕಾಗಿದೆ ಆದ್ದರಿಂದ ಈ ಕಾರ್ಯತಂತ್ರದ ಪ್ರೋಗ್ರಾಂ ನಿರ್ವಹಣೆಯನ್ನು ತಿಳಿದುಕೊಳ್ಳುವ ಮೊದಲು ನಾವು ಮೊದಲು ತಿಳಿದಿರಬೇಕು ನಾವು ಕಾರ್ಯತಂತ್ರದ ಪ್ರೋಗ್ರಾಂ ಅನ್ನು ತಿಳಿದಿರಬೇಕು ಕಾರ್ಯತಂತ್ರದ ಕಾರ್ಯಕ್ರಮಗಳು ಇವುಗಳು ಒಂದೇ ತಂತ್ರವನ್ನು ಮಾತ್ರ ಕಾರ್ಯಗತಗೊಳಿಸುವ ಯೋಜನೆಗಳು ಎಂದು ನಾನು ಈಗಾಗಲೇ ನಿಮಗೆ ಹೇಳಿದ್ದೇನೆ ಆದ್ದರಿಂದ ಈಗ ನಾವು ಈ ಕಾರ್ಯತಂತ್ರದ ಕಾರ್ಯಕ್ರಮ ನಿರ್ವಹಣೆಯ ಬಗ್ಗೆ ನೋಡಬಹುದು ಇದು ಪ್ರೋಗ್ರಾಂ ನಿರ್ವಹಣೆಯ ವಿಭಿನ್ನ ರೂಪವಾಗಿದೆ ವಾಸ್ತವವಾಗಿ ಶೀರ್ಷಿಕೆ ಕಾರ್ಯತಂತ್ರದ ಕಾರ್ಯಕ್ರಮ ನಿರ್ವಹಣೆಯಾಗಿರಬೇಕು ಆದ್ದರಿಂದ ಕಾರ್ಯತಂತ್ರದ ಪ್ರೋಗ್ರಾಂ ಎಂದರೆ ಪ್ರೋಗ್ರಾಂ ಮ್ಯಾನೇಜ್ಮೆಂಟ್ ಎನ್ನುವುದು ಯೋಜನೆಗಳ ಬಂಡವಾಳಗಳ ಪ್ರೋಗ್ರಾಂ ಮ್ಯಾನೇಜ್ಮೆಂಟ್ನ ವಿಭಿನ್ನ ರೂಪವಾಗಿದೆ ಅವರೆಲ್ಲರೂ ಸಾಮಾನ್ಯ ಉದ್ದೇಶಕ್ಕೆ ಕೊಡುಗೆ ನೀಡುತ್ತಾರೆ ಅವರೆಲ್ಲರೂ ಒಂದೇ ತಂತ್ರಕ್ಕಾಗಿ ಕೆಲಸ ಮಾಡುತ್ತಾರೆ ಅವರೆಲ್ಲರೂ ಸಾಮಾನ್ಯ ಉದ್ದೇಶಕ್ಕೆ ಕೊಡುಗೆ ನೀಡುತ್ತಾರೆ ಆದ್ದರಿಂದ ಇದು ಪ್ರೋಗ್ರಾಂ ನಿರ್ವಹಣೆಯ ಮತ್ತೊಂದು ರೂಪವಾಗಿದೆ ಅಲ್ಲಿ ಯೋಜನೆಗಳ ಬಂಡವಾಳವು ಸಾಮಾನ್ಯ ಉದ್ದೇಶಕ್ಕೆ ಕೊಡುಗೆ ನೀಡುತ್ತದೆ ಇದು ಈ ಒಜಿಸಿ ವಿಧಾನವನ್ನು ಆಧರಿಸಿದೆಯೇನು ಒಜಿಸಿ ಸರ್ಕಾರಿ ವಾಣಿಜ್ಯ ಕಚೇರಿಯನ್ನು ಪ್ರತಿನಿಧಿಸುವ ಸ್ಥಳದಲ್ಲಿ ಇದನ್ನು ಮೊದಲು ಸಿಸಿಟಿ ಎಂದು ತೋರಿಸಲಾಗಿದೆ ಆದ್ದರಿಂದ ನಾವು ಬಳಸಬೇಕಾದ ಆರಂಭಿಕ ಯೋಜನಾ ದಾಖಲೆಯು ಪ್ರೋಗ್ರಾಂ ಆದೇಶವಾಗಿದೆ ಆದ್ದರಿಂದ ಈಗ ಪ್ರೋಗ್ರಾಂ ಅನ್ನು ಹೇಗೆ ರಚಿಸುವುದು ಎಂದು ನೋಡೋಣ ಪ್ರೋಗ್ರಾಂ ರಚಿಸಲು ಯಾವ ರೀತಿಯ ದಾಖಲೆಗಳು ಬೇಕಾಗುತ್ತವೆ ನಾವು ಪ್ರೋಗ್ರಾಂ ಅನ್ನು ರಚಿಸಬೇಕಾದ ಮೊದಲ ಡಾಕ್ಯುಮೆಂಟ್ ಎಂದರೆ ಎಂದರೆ ಅದು ಪ್ರೋಗ್ರಾಂ ಆದೇಶವಾಗಿದೆ ಆದ್ದರಿಂದ ಇದು ಆರಂಭಿಕ ಯೋಜನಾ ದಾಖಲೆಯನ್ನು ಪ್ರೋಗ್ರಾಂ ಆದೇಶ ಎಂದು ಕರೆಯಲಾಗುತ್ತದೆ ಪ್ರೋಗ್ರಾಂ ಆದೇಶವು ಈ ಕೆಳಗಿನ ವಿಷಯಗಳನ್ನು ವಿವರಿಸುತ್ತದೆ ಇದು ಹೊಸ ಸೇವೆಗಳನ್ನು ಅಥವಾ ಪ್ರೋಗ್ರಾಂ ತಲುಪಿಸಬೇಕಾದ ಸಾಮರ್ಥ್ಯಗಳನ್ನು ವಿವರಿಸುತ್ತದೆ ಆದ್ದರಿಂದ ಈ ಪ್ರೋಗ್ರಾಂನಲ್ಲಿ ನಮೂದಿಸಬೇಕಾದ ಪ್ರೋಗ್ರಾಂ ತಲುಪಿಸಬೇಕಾದ ಯಾವ ಸೇವೆಗಳು ಅಥವಾ ಯಾವ ಸಾಮರ್ಥ್ಯಗಳು ಈ ಡಾಕ್ಯುಮೆಂಟ್ ಅನ್ನು ಕಡ್ಡಾಯಗೊಳಿಸುತ್ತವೆ ನಂತರ ಸಂಸ್ಥೆಯನ್ನು ಹೇಗೆ ಸುಧಾರಿಸಲಾಗುತ್ತದೆ ಸಲಹೆಗಳು ಸಂಸ್ಥೆಯನ್ನು ಹೇಗೆ ಇನ್ನಷ್ಟು ಸುಧಾರಿಸಬಹುದು ಆದ್ದರಿಂದ ಆ ಎಲ್ಲಾ ಸಲಹೆಗಳನ್ನು ಸಹ ಪ್ರೋಗ್ರಾಂ ಆದೇಶದಲ್ಲಿ ಇಡಬೇಕು ಆದ್ದರಿಂದ ಆ ಎಲ್ಲಾ ಸಲಹೆಗಳನ್ನು ಸಹ ಪ್ರೋಗ್ರಾಂ ಆದೇಶದಲ್ಲಿ ಇಡಬೇಕು ನಂತರ ಅಸ್ತಿತ್ವದಲ್ಲಿರುವ ಸಾಂಸ್ಥಿಕ ಗುರಿಗಳೊಂದಿಗೆ ಹೊಂದಿಸಿಕೊಳ್ಳಬೇಕು ಆದ್ದರಿಂದ ಯಾವುದೇ ಸೇವೆಗಳು ಅಥವಾ ಸಾಮರ್ಥ್ಯಗಳು ಹಾಗೆ ಮಾಡಿದರೂ ಅದು ಕಾರ್ಯನಿರ್ವಹಿಸುತ್ತದೆ ಆದ್ದರಿಂದ ಅಥವಾ ಅದು ಸಾಂಸ್ಥಿಕ ಗುರಿಗಳಿಗೆ ಹೊಂದಿಕೆಯಾಗಬೇಕು ಸಾಂಸ್ಥಿಕ ಗುರಿಗಳು ಯಾವುವು ಆದ್ದರಿಂದ ಈ ಸೇವೆಗಳ ಸಾಮರ್ಥ್ಯಗಳು ಮತ್ತು ಸಂಸ್ಥೆಯನ್ನು ಸುಧಾರಿಸುವ ಸಲಹೆಗಳು ಅಸ್ತಿತ್ವದಲ್ಲಿರುವ ಸಾಂಸ್ಥಿಕ ಗುರಿಗಳು ಅಥವಾ ಉದ್ದೇಶಗಳೊಂದಿಗೆ ಹೊಂದಿಕೆಯಾಗಬೇಕು ಕಾರ್ಯಕ್ರಮ ನಿರ್ದೇಶಕರು ಈ ಯೋಜನೆಗೆ ಚಾಂಪಿಯನ್ ಆಗಿ ನೇಮಕಗೊಳ್ಳುತ್ತಾರೆ ಆದ್ದರಿಂದ ಸಾಮಾನ್ಯವಾಗಿ ಲೈವ್ ಪ್ರೋಗ್ರಾಂ ನಿರ್ದೇಶಕರು ಈ ರೀತಿಯ ಯೋಜನೆಗಳಿಗೆ ಚಾಂಪಿಯನ್ ಆಗಿ ನೇಮಕಗೊಳ್ಳುತ್ತಾರೆ ಆದ್ದರಿಂದ ನಾನು ಈಗಾಗಲೇ ನಿಮಗೆ ಹೇಳಿದಂತೆ ಮೊದಲ ಡಾಕ್ಯುಮೆಂಟ್ ಅಂದರೆ ಪ್ರೋಗ್ರಾಂ ಅನ್ನು ರಚಿಸುವ ಮೊದಲ ಡಾಕ್ಯುಮೆಂಟ್ ಪ್ರೋಗ್ರಾಂ ಆದೇಶವಾಗಿದೆ ಈಗ ಪ್ರೋಗ್ರಾಂ ಅನ್ನು ರಚಿಸುವಾಗ ಬಳಸಬೇಕಾದ ಇತರ ದಾಖಲೆಗಳನ್ನು ನಾವು ನೋಡಬೇಕು ಆದ್ದರಿಂದ ಪ್ರೋಗ್ರಾಂ ರಚಿಸಲು ನಾವು ಈ ರೀತಿಯ ದಾಖಲೆಗಳನ್ನು ಬಳಸಬೇಕು ಈಗ ಮೊದಲು ಪ್ರೋಗ್ರಾಂಅನ್ನುಸಂಕ್ಷಿಪ್ತಗೊಳಿಸುವುದು ಹೆಸರೇ ಸೂಚಿಸುವಂತೆ ಪ್ರೋಗ್ರಾಂ ವಿವರಗಳನ್ನು ಇಲ್ಲಿ ಸಂಕ್ಷಿಪ್ತವಾಗಿ ವಿವರಿಸಬೇಕು ಅದನ್ನು ಪ್ರೋಗ್ರಾಂ ಸಂಕ್ಷಿಪ್ತತೆ ಎಂದು ಕರೆಯಲಾಗುತ್ತದೆ ಅವನು ಅದು ಕಾರ್ಯಸಾಧ್ಯವಾದ ಅಧ್ಯಯನಕ್ಕೆ ಸಮನಾಗಿರುತ್ತದೆ ನಾವು ಈಗಾಗಲೇ ಕಾರ್ಯಸಾಧ್ಯವಾದ ಅಧ್ಯಯನವನ್ನು ನೋಡಿದ್ದೇವೆ ಮತ್ತು ನಾವು ಅಧ್ಯಯನ ಮಾಡಿದ ಮೂರು ವಿಧದ ಕಾರ್ಯಸಾಧ್ಯತೆಗಳು ತಾಂತ್ರಿಕ ಕಾರ್ಯಸಾಧ್ಯತೆ ಆರ್ಥಿಕ ಕಾರ್ಯಸಾಧ್ಯತೆ ಮತ್ತು ಕಾರ್ಯಾಚರಣೆಯ ಕಾರ್ಯಸಾಧ್ಯತೆ ಇವುಗಳನ್ನು ನಾವು ತಿಳಿದಿದ್ದೇವೆ ಆರ್ಥಿಕ ಕಾರ್ಯಸಾಧ್ಯತೆ ಅಥವಾ ವೆಚ್ಚ ಲಾಭದ ವಿಶ್ಲೇಷಣೆ ಅತ್ಯಂತ ಮುಖ್ಯವಾದದ್ದು ಆದ್ದರಿಂದ ಈ ಪ್ರೋಗ್ರಾಂ ಸಂಕ್ಷಿಪ್ತತೆ ಇದು ಕಾರ್ಯಸಾಧ್ಯತಾ ಅಧ್ಯಯನಕ್ಕೆ ಸಮನಾಗಿರುತ್ತದೆ ಹಣಕಾಸಿನ ಮೌಲ್ಯಮಾಪನ ಅಥವಾ ವೆಚ್ಚ ಲಾಭದ ವಿಶ್ಲೇಷಣೆಗೆ ಇಲ್ಲಿ ಒತ್ತು ನೀಡಲಾಗುತ್ತದೆ ನಂತರ ದೃಷ್ಟಿ ಹೇಳಿಕೆಯನ್ನು ಒಳಗೊಂಡಿರುವ ಡಾಕ್ಯುಮೆಂಟ್ ಇದೆ ಆದ್ದರಿಂದ ಪ್ರತಿ ಸಂಸ್ಥೆಯು ದೃಷ್ಟಿ ಹೇಳಿಕೆಯನ್ನು ಹೊಂದಿರಬೇಕು ಈ ಡಾಕ್ಯುಮೆಂಟ್ ಸಂಸ್ಥೆಯು ಹೊಂದಿರುವ ಹೊಸ ಸಾಮರ್ಥ್ಯವನ್ನು ವಿವರಿಸುತ್ತದೆ ಆದ್ದರಿಂದ ಸಂಸ್ಥೆಯು ಯಾವ ರೀತಿಯ ಹೊಸ ಸಾಮರ್ಥ್ಯವನ್ನು ಹೊಂದಿರುತ್ತದೆ ಈ ಡಾಕ್ಯುಮೆಂಟ್ ಈ ವಿಷಯವನ್ನು ವಿವರಿಸುತ್ತದೆ ನಂತರ ನೀಲಿ ಮುದ್ರಣ ಇರಬೇಕು ಆದ್ದರಿಂದ ಈ ಡಾಕ್ಯುಮೆಂಟ್ ಹೊಸ ಸಾಮರ್ಥ್ಯವನ್ನು ಪಡೆಯಲು ಮಾಡಬೇಕಾದ ಬದಲಾವಣೆಗಳನ್ನು ವಿವರಿಸುತ್ತದೆ ಆದ್ದರಿಂದ ದೃಷ್ಟಿ ಹೇಳಿಕೆಯಲ್ಲಿ ಸಂಸ್ಥೆಯು ಯಾವ ಹೊಸ ಸಾಮರ್ಥ್ಯವನ್ನು ಹೊಂದಿರಬೇಕು ಆದರೆ ಆ ಬದಲಾವಣೆಗಳನ್ನು ಅವರು ಅನುಸರಿಸಬೇಕಾಗಿದೆ ಆದ್ದರಿಂದ ಅದು ಹೊಸ ಸಾಮರ್ಥ್ಯವನ್ನು ಪಡೆಯುವ ಸಲುವಾಗಿರಬೇಕು ಅದು ನೀಲನಕ್ಷೆಯಲ್ಲಿರುತ್ತದೆ ಕೇವಲ ಮಾಸ್ಟರ್ ಪ್ರಿಂಟ್ ನೀಲನಕ್ಷೆ ಅದನ್ನು ಸಿದ್ಧಪಡಿಸಬೇಕು ಏಕೆಂದರೆ ಈ ಅರ್ಥದಲ್ಲಿ ಅದು ಪ್ರತಿಯೊಂದು ಸಂಸ್ಥೆಯು ನೀಲಿ ಮುದ್ರಣವನ್ನು ಹೊಂದಿರುತ್ತದೆ ಹೊಸ ಸಾಮರ್ಥ್ಯವನ್ನು ಪಡೆಯಲು ಅವರು ಯಾವ ಬದಲಾವಣೆಗಳನ್ನು ಮಾಡಬೇಕು ಎಂಬುದನ್ನು ಈ ದಾಖಲೆಗಳು ವಿವರಿಸುತ್ತದೆ ನಂತರ ಪ್ರೋಗ್ರಾಂ ನಿರ್ವಹಣೆಗೆ ಏನು ಸಹಾಯಗಳು ಯಾವ ದಾಖಲೆಗಳು ಅಥವಾ ಯಾವ ರೇಖಾಚಿತ್ರಗಳು ಅಥವಾ ಪ್ರೋಗ್ರಾಂ ನಿರ್ವಹಣೆಗೆ ಸಹಾಯ ಮಾಡಲು ಅವುಗಳನ್ನು ಯಾವ ಸಾಧನಗಳನ್ನು ಬಳಸಬಹುದು ಎಂದು ಹೇಳೋಣ ಯೋಜನೆಗಳ ನಡುವೆ ಭೌತಿಕ ಮತ್ತು ತಾಂತ್ರಿಕ ಅವಲಂಬನೆಗಳು ಇರಬಹುದು ನೋಡಿ ಅನೇಕ ಅನೇಕ ಸಂದರ್ಭಗಳಲ್ಲಿ ಅಂದರೆ ಕೆಲವು ಸಂದರ್ಭಗಳಲ್ಲಿ ಯೋಜನೆಗಳು ಸ್ವತಂತ್ರವಾಗಿವೆ ಆದರೆ ಕೆಲವು ಸಂದರ್ಭಗಳಲ್ಲಿ ಯೋಜನೆಗಳು ಅವಲಂಬಿತವಾಗಿರುತ್ತದೆ ಅಂದರೆ ಒಂದು ಯೋಜನೆಯನ್ನು ಪೂರ್ಣಗೊಳಿಸುವ ಮೊದಲು ನೀವು ಇನ್ನೊಂದು ಯೋಜನೆಗೆ ಹೋಗಲು ಸಾಧ್ಯವಿಲ್ಲ ಉದಾಹರಣೆಗೆ ಎರಡು ಸಂಸ್ಥೆಗಳು ಯಾವ ಎರಡು ಸಂಸ್ಥೆಗಳ ಕಂಪ್ಯೂಟರ್ ವಿಭಾಗಗಳನ್ನು ವಿಲೀನಗೊಳಿಸಬೇಕು ಎಂದು ನೋಡೋಣ ಎಂದು ಭಾವಿಸೋಣ ಇದು ಈ ಎರಡು ಸಂಸ್ಥೆಗಳ ಕಂಪ್ಯೂಟರ್ ವಿಭಾಗಗಳು ಅಥವಾ ಕಂಪ್ಯೂಟರ್ ಮೂಲಸೌಕರ್ಯಗಳನ್ನು ಅವರು ವಿಲೀನಗೊಳಿಸಬೇಕಾದ ಯೋಜನೆಯಾಗಿದೆ ಎಂದು ಭಾವಿಸೋಣ ಆದ್ದರಿಂದ ಈ ಯೋಜನೆ ಇದೆ ಆದ್ದರಿಂದ ಈ ಹಿಂದೆ ಎರಡು ಸಂಸ್ಥೆಗಳು ಎರಡು ವಿಭಿನ್ನ ಕಟ್ಟಡಗಳಲ್ಲಿ ನಡೆಯುತ್ತಿರುತ್ತವೆ ಆದ್ದರಿಂದ ಅವುಗಳನ್ನು ವಿಲೀನಗೊಳಿಸುವುದರಿಂದ ಇದನ್ನು ಯೋಜನೆಯಾಗಿ ಪರಿಗಣಿಸಬಹುದು ಆದ್ದರಿಂದ ವಿಲೀನಗೊಂಡ ನಂತರ ಅವರನ್ನು ಮತ್ತೊಂದು ಕಟ್ಟಡಕ್ಕೆ ಸ್ಥಳಾಂತರಿಸಲಾಗುವುದು ಎಂದು ಭಾವಿಸೋಣ ನಂತರ ಎರಡು ಸಂಸ್ಥೆಗಳ ಕಂಪ್ಯೂಟರ್ ವಿಭಾಗಗಳನ್ನು ವಿಲೀನಗೊಳಿಸುವ ಈ ಯೋಜನೆಯು ಹೊಸ ಕಟ್ಟಡದ ಮೇಲೆ ಸಂಪೂರ್ಣವಾಗಿ ಅವಲಂಬಿತವಾಗಿದೆ ಎಂದು ನೀವು ನೋಡಬಹುದು ಹೊಸ ಕಟ್ಟಡದ ಪೂರ್ಣಗೊಳಿಸುವಿಕೆ ಏಕೆಂದರೆ ಹೊಸ ಕಟ್ಟಡವನ್ನು ಸಂಪೂರ್ಣವಾಗಿ ಅಭಿವೃದ್ಧಿಪಡಿಸದ ಹೊರತು ಸಂಪೂರ್ಣವಾಗಿ ಒದಗಿಸದಿದ್ದರೆ ಎರಡೂ ಸಂಸ್ಥೆಗಳ ಕಂಪ್ಯೂಟರ್ ವಿಭಾಗಗಳನ್ನು ಸ್ಥಳಾಂತರಿಸಲಾಗುವುದಿಲ್ಲ ಆದ್ದರಿಂದ ಇಲ್ಲಿ ಎರಡು ಸಂಸ್ಥೆಗಳ ಎರಡು ಕಂಪ್ಯೂಟರ್ ವಿಭಾಗಗಳನ್ನು ವಿಲೀನಗೊಳಿಸುವುದು ಇದು ಒಂದು ಯೋಜನೆಯಾಗಿದೆ ಮತ್ತು ಹೊಸ ಕಟ್ಟಡವನ್ನು ಪೂರ್ಣಗೊಳಿಸುವುದು ಮತ್ತೊಂದು ಯೋಜನೆಯಾಗಿದೆ ಆದ್ದರಿಂದ ಇಲ್ಲಿ ಎರಡು ಸಂಸ್ಥೆಗಳ ಎರಡು ಕಂಪ್ಯೂಟರ್ ವಿಭಾಗಗಳನ್ನು ವಿಲೀನಗೊಳಿಸುವುದು ಎರಡನೆಯ ಯೋಜನೆಯ ಮೇಲೆ ಸಂಪೂರ್ಣವಾಗಿ ಅವಲಂಬಿತವಾಗಿದೆ ಅದು ಹೊಸ ಕಟ್ಟಡವನ್ನು ಪೂರ್ಣಗೊಳಿಸುವ ಯೋಜನೆಯಾಗಿದೆ ಆದ್ದರಿಂದ ಈ ಅವಲಂಬನೆಗಳನ್ನು ನೀವು ಹೇಗೆ ಪ್ರತಿನಿಧಿಸಬಹುದು ಎಂಬುದು ಭೌತಿಕ ಅಥವಾ ತಾಂತ್ರಿಕವಾಗಿರಬಹುದು ಯೋಜನೆಗಳ ನಡುವಿನ ಅವಲಂಬನೆಗಳನ್ನು ನೀವು ಹೇಗೆ ಪ್ರತಿನಿಧಿಸಬಹುದು ಆದ್ದರಿಂದ ಇದನ್ನು ಪ್ರತಿನಿಧಿಸಲು ಹಲವಾರು ರೇಖಾಚಿತ್ರಗಳಿವೆ ಆದ್ದರಿಂದ ಅಲ್ಲಿ ಒಂದು ನಿರ್ದಿಷ್ಟ ರೇಖಾಚಿತ್ರವನ್ನು ಅವಲಂಬನೆ ರೇಖಾಚಿತ್ರಗಳು ಎಂದು ಕರೆಯಲಾಗುತ್ತದೆ ಆದ್ದರಿಂದ ಈ ಅವಲಂಬನೆ ರೇಖಾಚಿತ್ರವನ್ನು ವಿಭಿನ್ನ ಯೋಜನೆಗಳ ನಡುವಿನ ಭೌತಿಕ ಮತ್ತು ತಾಂತ್ರಿಕ ಅವಲಂಬನೆಗಳನ್ನು ಪ್ರತಿನಿಧಿಸಲು ಬಳಸಬಹುದು ಆದ್ದರಿಂದ ಈ ಅವಲಂಬನೆ ರೇಖಾಚಿತ್ರವು ಚಟುವಟಿಕೆ ನೆಟ್ವರ್ಕ್ಗಳಂತೆಯೇ PERT ಅಥವಾ CPM ಎಂದು ಕರೆಯಲ್ಪಡುತ್ತದೆ ಆದ್ದರಿಂದ ನೀವು ಚಟುವಟಿಕೆ ನೆಟ್ವರ್ಕ್ಗಳನ್ನು ಬಳಸಿದ್ದಿರಬೇಕು ಆದ್ದರಿಂದ ಈ ಅವಲಂಬನೆ ರೇಖಾಚಿತ್ರಗಳು ಅವು ಚಟುವಟಿಕೆ ನೆಟ್ವರ್ಕ್ಗಳಿಗೆ ಹೋಲುತ್ತವೆ ಈಗ ಪ್ರಯೋಜನಗಳ ನಿರ್ವಹಣೆಯ ಬಗ್ಗೆ ನೋಡಲು ಹೋಗುವ ಮೊದಲು ನಾವು ಪ್ರಯೋಜನಗಳು ಏನು ಎಂದು ನೋಡೋಣ ಆದ್ದರಿಂದ ಪ್ರತಿ ಸಂಸ್ಥೆಯ ನಂತರ ಅವರು ಭರವಸೆಯಿಂದ ಕೆಲವು ಹೂಡಿಕೆಗಳನ್ನು ಮಾಡುತ್ತಾರೆ ಕೆಲವು ವರ್ಷಗಳ ನಂತರ ಅವರು ಹೂಡಿಕೆಯಲ್ಲಿ ಖರ್ಚು ಮಾಡಿದ ಹಣವನ್ನು ಮರಳಿ ಪಡೆಯುತ್ತಾರೆ ಮತ್ತು ಸ್ವಲ್ಪ ಲಾಭವನ್ನು ಪಡೆಯುತ್ತಾರೆ ಆದ್ದರಿಂದ ನಾವು ಅದನ್ನು ಲಾಭ ಎಂದು ಕರೆಯುತ್ತೇವೆ ಪ್ರಯೋಜನಗಳು ನಾವು ಮೊದಲೇ ನೋಡಿದ ವಿಭಿನ್ನ ಪ್ರಕಾರಗಳಾಗಿವೆ ಅವುಗಳು ಸ್ಪಷ್ಟವಾದ ಪ್ರಯೋಜನಗಳು ಅಥವಾ ಅಸ್ಪಷ್ಟ ಪ್ರಯೋಜನಗಳಾಗಿರಬಹುದು ಅವು ನೇರ ಅಥವಾ ಪರೋಕ್ಷವಾಗಿರಬಹುದು ಅವುಗಳನ್ನು ಸರಿಪಡಿಸಬಹುದು ಅಥವಾ ಅವು ಬದಲಾಗಬಹುದು ಆದ್ದರಿಂದ ಇವುಗಳು ವಿಭಿನ್ನ ರೀತಿಯ ಪ್ರಯೋಜನಗಳಾಗಿವೆ ಎಂದು ಈಗ ನೋಡೋಣ ಕೆಲವು ಪ್ರಯೋಜನಗಳು ಅವುಗಳನ್ನು ಸುಲಭವಾಗಿ ಗುರುತಿಸಬಹುದು ಅವುಗಳನ್ನು ಸುಲಭವಾಗಿ ಅಳೆಯಬಹುದು ಅವುಗಳನ್ನು ಸುಲಭವಾಗಿ ಪ್ರಮಾಣೀಕರಿಸಬಹುದು ಎಂದು ನಿಮಗೆ ತಿಳಿದಿದೆ ಆದರೆ ಕೆಲವು ಪ್ರಯೋಜನಗಳು ಅವುಗಳನ್ನು ಗುರುತಿಸಲಾಗದು ಕೆಲವು ಪ್ರಯೋಜನಗಳನ್ನು ಅಳೆಯಲು ಸಾಧ್ಯವಿಲ್ಲ ಕೆಲವು ಪ್ರಯೋಜನಗಳನ್ನು ಅವುಗಳನ್ನು ಪ್ರಮಾಣೀಕರಿಸಲಾಗುವುದಿಲ್ಲ ಆದ್ದರಿಂದ ನಾವು ವಿವಿಧ ರೀತಿಯ ಪ್ರಯೋಜನಗಳನ್ನು ತಿಳಿದಿದ್ದರೆ ಮತ್ತು ಅವುಗಳಲ್ಲಿ ಯಾವುದನ್ನು ಗುರುತಿಸಬಹುದು ಅವುಗಳಲ್ಲಿ ಯಾವುದನ್ನು ಪ್ರಮಾಣೀಕರಿಸಬಹುದು ಅವುಗಳಲ್ಲಿ ಯಾವುದನ್ನು ಅಳೆಯಬಹುದು ಆಗ ಅದು ಪ್ರಯೋಜನಗಳನ್ನು ನಿರ್ವಹಿಸಲು ಸಹಾಯ ಮಾಡುತ್ತದೆ ಆದ್ದರಿಂದ ಈ ಲಾಭ ನಿರ್ವಹಣೆ ಇದು ಸಂಸ್ಥೆಗೆ ಸಾಮರ್ಥ್ಯವನ್ನು ಒದಗಿಸುತ್ತದೆ ಇದು ಪ್ರಯೋಜನಗಳ ನಿರ್ವಹಣೆಯ ಅಗತ್ಯತೆಯ ಜೊತೆಗೆ ಪ್ರಯೋಜನಗಳನ್ನು ಒದಗಿಸುತ್ತದೆ ಎಂದು ಖಾತರಿಪಡಿಸುವುದಿಲ್ಲ ಸರಳವಾಗಿ ಹೇಳುವುದಾದರೆ ಇದು ಪ್ರಯೋಜನಗಳ ನಿರ್ವಹಣೆಯನ್ನು ಒದಗಿಸುತ್ತದೆ ಇದು ಸಂಸ್ಥೆಗೆ ಖಾತರಿ ನೀಡದ ಸಾಮರ್ಥ್ಯವನ್ನು ಒದಗಿಸುತ್ತದೆ ಇದು ಜೊತೆಗೆ ಪ್ರಯೋಜನಗಳನ್ನು ನೀಡುತ್ತದೆ ನೀವು ಕೇವಲ ಲಾಭವನ್ನು ಪಡೆಯುವ ಪ್ರಯೋಜನಗಳ ನಿರ್ವಹಣೆಗೆ ಇದು ಅಗತ್ಯವಾಗಿರುತ್ತದೆ ಎಂದರೆ ನೀವು ಯಾವಾಗಲೂ ಪ್ರಯೋಜನಗಳನ್ನು ಪಡೆಯುತ್ತಿರುವಿರಿ ಎಂದರ್ಥವಲ್ಲ ನೀವು ಅವುಗಳನ್ನು ಸರಿಯಾಗಿ ನಿರ್ವಹಿಸಬೇಕು ಅವರಿಗೆ ಪ್ರಯೋಜನಗಳ ನಿರ್ವಹಣೆ ಅಗತ್ಯ ಇದು ಯೋಜನೆಯ ಹೊರಗೆ ಇರಬೇಕು ಮತ್ತು ಯೋಜನೆಯು ಪೂರ್ಣಗೊಂಡಿದೆ ಆದ್ದರಿಂದ ಕೆಲವು ದಿನಗಳ ನಂತರ ಅಥವಾ ಕೆಲವು ಗಂಟೆಗಳ ನಂತರ ಕೆಲವು ವರ್ಷಗಳ ನಂತರ ಯೋಜನೆ ಪೂರ್ಣಗೊಳ್ಳುತ್ತದೆ ಆದ್ದರಿಂದ ಈ ಪ್ರಯೋಜನಗಳ ನಿರ್ವಹಣೆ ಸಾಮಾನ್ಯವಾಗಿ ಯೋಜನೆಯ ಹೊರಗೆ ನಿರ್ವಹಿಸಲ್ಪಡುತ್ತದೆ ಆದ್ದರಿಂದ ಇದನ್ನು ಕಾರ್ಯಕ್ರಮದ ಮಟ್ಟದಲ್ಲಿ ಮಾಡಲಾಗುತ್ತದೆ ನಾವು ಸಂಸ್ಥೆಗೆ ಪ್ರಯೋಜನವನ್ನು ಹೊಂದಲು ಬಯಸುತ್ತೇವೆ ಕೆಲವು ಯೋಜನೆಗಳು ಪ್ರಯೋಜನವನ್ನು ನೀಡಬಹುದು ಎಂದು ನಿಮಗೆ ತಿಳಿದಿದೆ ಆದರೆ ಕೆಲವು ಪ್ರಯೋಜನಗಳು ನಷ್ಟಕ್ಕೆ ಕಾರಣವಾಗಬಹುದು ಆದರೆ ಕಾರ್ಯಕ್ರಮದ ಮಟ್ಟದಲ್ಲಿ ಹೆಚ್ಚಿನ ಉದ್ದೇಶಗಳನ್ನು ಪಡೆಯುವುದು ನಮ್ಮ ಉದ್ದೇಶವಾಗಿರಬೇಕು ಅದಕ್ಕಾಗಿಯೇ ಲಾಭ ನಿರ್ವಹಣೆಯನ್ನು ನಡೆಸಬೇಕಾಗಿದೆ ಇದನ್ನು ಪ್ರೋಗ್ರಾಂ ಮಟ್ಟದಲ್ಲಿ ಯೋಜನೆಯ ಹೊರಗೆ ನಿರ್ವಹಿಸಬೇಕು ಆದ್ದರಿಂದ ಈ ಪ್ರಯೋಜನಗಳ ನಿರ್ವಹಣೆ ಅಥವಾ ಈ ಲಾಭ ನಿರ್ವಹಣೆಯನ್ನು ಕೈಗೊಳ್ಳಲು ನಾವು ಏನು ಮಾಡಬೇಕು ನಾವು ಏನು ಪ್ರಯತ್ನಿಸಬೇಕು ಆದ್ದರಿಂದ ನಾವು ಪ್ರೋಗ್ರಾಂ ನಿರ್ವಹಣೆಯನ್ನು ನೋಡಿದಂತೆಯೇ ಇಷ್ಟಪಡುವ ಸಲುವಾಗಿ ನಾವು ನಿರೀಕ್ಷಿತ ಪ್ರಯೋಜನಗಳನ್ನು ವ್ಯಾಖ್ಯಾನಿಸಬೇಕಾಗಿದೆ ಈ ಪ್ರಯೋಜನಗಳ ನಿರ್ವಹಣೆಯನ್ನು ಕೈಗೊಳ್ಳಲು ನಾವು ಮೊದಲು ನಿರೀಕ್ಷಿತ ಪ್ರಯೋಜನಗಳನ್ನು ವ್ಯಾಖ್ಯಾನಿಸಬೇಕು ನಾವು ನಿರೀಕ್ಷಿತ ಪ್ರಯೋಜನಗಳನ್ನು ಗುರುತಿಸಬೇಕು ನಾವು ಅವುಗಳನ್ನು ವ್ಯಾಖ್ಯಾನಿಸಬೇಕು ಆದರೆ ಅವುಗಳನ್ನು ಸುಲಭವಾಗಿ ವ್ಯಾಖ್ಯಾನಿಸಬಹುದಾದ ಕೆಲವು ಪ್ರಯೋಜನಗಳನ್ನು ನಾನು ಈಗಾಗಲೇ ನಿಮಗೆ ಹೇಳಿದ್ದೇನೆ ಆದರೆ ಕೆಲವು ಪ್ರಯೋಜನಗಳನ್ನು ನೀವು ಅವುಗಳನ್ನು ವ್ಯಾಖ್ಯಾನಿಸಲು ಸಾಧ್ಯವಿಲ್ಲ ಆಗ ನಾವು ವೆಚ್ಚ ಮತ್ತು ಪ್ರಯೋಜನಗಳ ನಡುವಿನ ಸಮತೋಲನವನ್ನು ವಿಶ್ಲೇಷಿಸಬೇಕಾಗಿದೆ ಆದ್ದರಿಂದ ವೆಚ್ಚ ಮತ್ತು ಪ್ರಯೋಜನಗಳ ನಡುವಿನ ಸಮತೋಲನವನ್ನು ನಾವು ವಿಶ್ಲೇಷಿಸಬೇಕಾಗಿದೆ ಅವುಗಳು ನಾವು ಎಷ್ಟು ಹೂಡಿಕೆ ಮಾಡಿದ್ದೇವೆ ಮತ್ತು ಅವುಗಳು ಎಷ್ಟು ಪ್ರಯೋಜನಗಳನ್ನು ಪಡೆಯುತ್ತಿವೆ ಇಲ್ಲಿ ನೀವು ಸ್ಪಷ್ಟವಾದ ಅಸ್ಪಷ್ಟ ಸ್ಥಿರ ಮತ್ತು ವೇರಿಯಬಲ್ ಸೇರಿದಂತೆ ಎಲ್ಲಾ ರೀತಿಯ ಪ್ರಯೋಜನಗಳನ್ನು ಪರಿಗಣಿಸಬೇಕು ಮತ್ತು ಪರೋಕ್ಷವಾಗಿ ಯಾವ ಪ್ರಯೋಜನವನ್ನು ಪಡೆಯಬೇಕು ಆದ್ದರಿಂದ ನಾವು ಎಲ್ಲಾ ಪ್ರಯೋಜನಗಳನ್ನು ಗಣನೆಗೆ ತೆಗೆದುಕೊಳ್ಳಬೇಕಾಗಿದೆ ಏಕೆಂದರೆ ಅವರು ಸಾಮಾನ್ಯವಾಗಿ ಕೆಲವು ವ್ಯವಸ್ಥಾಪಕರು ಅಸ್ಪಷ್ಟ ಪ್ರಯೋಜನಗಳನ್ನು ಗಣನೆಗೆ ತೆಗೆದುಕೊಳ್ಳುವುದಿಲ್ಲ ಏಕೆಂದರೆ ಅವುಗಳನ್ನು ಅಳೆಯಲು ಸಾಧ್ಯವಾಗುವುದಿಲ್ಲ ಅಸ್ಪಷ್ಟ ಪ್ರಯೋಜನವನ್ನು ಪ್ರಮಾಣೀಕರಿಸಲು ಅವರಿಗೆ ಸಾಧ್ಯವಾಗುವುದಿಲ್ಲ ವೆಚ್ಚ ಲಾಭದ ವಿಶ್ಲೇಷಣೆಯಲ್ಲಿ ಅವರು ಪರಿಗಣನೆಗೆ ತೆಗೆದುಕೊಳ್ಳುತ್ತಿಲ್ಲ ಆದರೆ ಸ್ಪಷ್ಟವಾದ ಮತ್ತು ಅಸ್ಪಷ್ಟ ನೇರ ಮತ್ತು ಪರೋಕ್ಷ ಮತ್ತು ಸ್ಥಿರ ಮತ್ತು ವೇರಿಯಬಲ್ ಸೇರಿದಂತೆ ಎಲ್ಲಾ ರೀತಿಯ ವೆಚ್ಚಗಳನ್ನು ಪರಿಗಣಿಸಬೇಕು ಅದೇ ರೀತಿ ನೇರ ಮತ್ತು ಪರೋಕ್ಷ ಪ್ರಯೋಜನಗಳು ಸ್ಪಷ್ಟವಾದ ಮತ್ತು ಅಸ್ಪಷ್ಟ ಪ್ರಯೋಜನಗಳಂತಹ ಎಲ್ಲಾ ಸಂಭಾವ್ಯ ಪ್ರಯೋಜನಗಳನ್ನು ನಿಗದಿಪಡಿಸಲಾಗಿದೆ ಮತ್ತು ಯಾವ ವೇರಿಯಬಲ್ ಪ್ರಯೋಜನಗಳು ವೆಚ್ಚ ಲಾಭದ ವಿಶ್ಲೇಷಣೆಯ ಸಮಯದಲ್ಲಿ ಅವುಗಳನ್ನು ಗಣನೆಗೆ ತೆಗೆದುಕೊಳ್ಳಬೇಕು ನಂತರ ನೀವು ಈ ವೆಚ್ಚ ಮತ್ತು ಪ್ರಯೋಜನಗಳ ನಡುವಿನ ಸಮತೋಲನವನ್ನು ವಿಶ್ಲೇಷಿಸಬೇಕು ನಂತರ ಮುಂದಿನ ಹಂತವು ಪ್ರಯೋಜನಗಳನ್ನು ಹೇಗೆ ಸಾಧಿಸಬಹುದು ಎಂದು ಯೋಜಿಸುವುದು ಈ ಬಾರಿ ಸಂಸ್ಥೆಯು ಈ ವರ್ಷ ಈ ಹೆಚ್ಚಿನ ಪ್ರಯೋಜನವನ್ನು ಪಡೆದುಕೊಂಡಿದೆ ಎಂದು ಭಾವಿಸೋಣ ನಂತರ ಮುಂದಿನ ವರ್ಷ ಲಾಭವನ್ನು ಹೇಗೆ ಹೆಚ್ಚಿಸಿಕೊಳ್ಳಬೇಕು ಎಂದು ಅವರು ಯೋಜಿಸಿರಬೇಕು ಆದ್ದರಿಂದ ಅವರು ಯೋಜಿಸಬೇಕು ಅವರು ಕೆಲವು ನಿರ್ದಿಷ್ಟ ಯೋಜನೆಗಳನ್ನು ಅಭಿವೃದ್ಧಿಪಡಿಸಬೇಕು ಪ್ರಯೋಜನಗಳನ್ನು ಹೇಗೆ ಗರಿಷ್ಠವಾಗಬಹುದು ಪ್ರಯೋಜನಗಳು ಹೇಗೆ ಆಗುತ್ತವೆ ಮುಂದಿನ ಸಮಯದಲ್ಲಿ ಹೆಚ್ಚಿನ ಪ್ರಯೋಜನಗಳನ್ನು ಹೇಗೆ ಸಾಧಿಸಲಾಗುತ್ತದೆ ನಂತರ ಅವರ ಸಾಧನೆಗೆ ಜವಾಬ್ದಾರಿಗಳನ್ನು ನಿಯೋಜಿಸಬೇಕು ಆದ್ದರಿಂದ ಯೋಜನೆಯಲ್ಲಿ ತೊಡಗಿರುವ ವಿಭಿನ್ನ ವ್ಯಕ್ತಿಗಳು ಕಾರ್ಯಕ್ರಮದಲ್ಲಿ ತೊಡಗಿರುವ ವಿಭಿನ್ನ ವ್ಯಕ್ತಿಗಳು ಅವರ ಸಾಧನೆಗೆ ಜವಾಬ್ದಾರಿಗಳನ್ನು ಅವರಿಗೆ ವಹಿಸಲಾಗುವುದು ಆದ್ದರಿಂದ ಇದು ಯೋಜನೆಯಲ್ಲಿರಬೇಕು ಆದ್ದರಿಂದ ಅವರ ಸಾಧನೆಗೆ ನಾವು ಅದೇ ರೀತಿ ಜವಾಬ್ದಾರಿಗಳನ್ನು ನಿಯೋಜಿಸಬೇಕು ಪ್ರಯೋಜನಗಳ ಸಾಧನೆಯನ್ನು ಮೇಲ್ವಿಚಾರಣೆ ಮಾಡಬೇಕು ಆದ್ದರಿಂದ ನಾವು ಯೋಜನೆಯನ್ನು ರೂಪಿಸಿದ್ದೇವೆಯೇ ಯಾವ ಪ್ರಯೋಜನಗಳನ್ನು ಸಾಧಿಸುವುದು ನಂತರ ಯೋಜನೆಯನ್ನು ಮಾಡುವುದಸ್ಟೇ ಸಾಕಾಗುವುದಿಲ್ಲ ನಂತರ ನಾವು ಅವುಗಳನ್ನು ಮೇಲ್ವಿಚಾರಣೆ ಮಾಡಬೇಕು ನಿಯಮಿತವಾಗಿ ನಾವು ಪ್ರಯೋಜನಗಳ ಸಾಧನೆಯನ್ನು ಮೇಲ್ವಿಚಾರಣೆ ಮಾಡಬೇಕು ಈ ವರ್ಷ ನಾವು ಹಾಕಬೇಕಾದ ಗುರಿ ಏನು ಎಂದು ನಾವು ನೋಡಬೇಕಾಗಿದೆ ಮತ್ತು ನಿಯತಕಾಲಿಕವಾಗಿ ನಾವು ಯಾವ ಗುರಿಯೊಂದಿಗೆ ಹತ್ತಿರದಲ್ಲಿದ್ದೇವೆ ಅಥವಾ ನಾವು ಗುರಿಯಿಂದ ಹಿಂದುಳಿದಿದ್ದೇವೆ ಎಂಬುದರ ಸಾಧನೆ ಏನು ಎಂದು ನಿಯತಕಾಲಿಕವಾಗಿ ನಾವು ಹೇಳಬೇಕಾಗಿದೆ ಆದ್ದರಿಂದ ನೀವು ಗುರಿಯಿಂದ ಹೆಚ್ಚು ಹಿಂದುಳಿದಿದ್ದರೆ ಯಾವ ಮುನ್ನೆಚ್ಚರಿಕೆಗಳು ನಾವು ಯಾವ ಪರಿಹಾರ ಕ್ರಮಗಳನ್ನು ತೆಗೆದುಕೊಳ್ಳಬೇಕು ನಮ್ಮ ಗುರಿ ಲಾಭವನ್ನು ನಾವು ಸಾಧಿಸಬೇಕು ಆದ್ದರಿಂದ ಪ್ರಯೋಜನಗಳ ಸಾಧನೆಯನ್ನು ನಾವು ಮೇಲ್ವಿಚಾರಣೆ ಮಾಡಬೇಕು ಮತ್ತು ನಿಯಂತ್ರಿಸಬೇಕು ಆದ್ದರಿಂದ ಪ್ರಯೋಜನಗಳ ಸಾಧನೆಯನ್ನು ನಾವು ಮೇಲ್ವಿಚಾರಣೆ ಮಾಡಬೇಕು ಎಂದು ನಾನು ಈಗಾಗಲೇ ಹೇಳಿದಂತೆ ಇದನ್ನು ಹೇಗೆ ಮಾಡಬಹುದು ಪ್ರಯೋಜನಗಳ ಸಾಧನೆಗಳನ್ನು ನಾವು ಹೇಗೆ ಮೇಲ್ವಿಚಾರಣೆ ಮಾಡಬಹುದು ಆದ್ದರಿಂದ ಉದಾಹರಣೆಗೆ ನಾನು ಈಗಾಗಲೇ ನಿಮಗೆ ಹೇಳಿದಂತೆ ನಮಗೆ ಯಾವ ಪ್ರಯೋಜನಗಳನ್ನು ಪಡೆಯಲು ಸಾಧ್ಯವಾಗುತ್ತಿಲ್ಲ ಏಕೆಂದರೆ ನಾವು ಒದಗಿಸುತ್ತಿರುವ ಸೇವೆ ಅಥವಾ ಒದಗಿಸುತ್ತಿರುವ ಉತ್ಪನ್ನವು ನಮಗೆ ಗೊತ್ತುಪಡಿಸಿದ ಸಮಯದಲ್ಲಿ ಒದಗಿಸಲು ಸಾಧ್ಯವಾಗುತ್ತಿಲ್ಲ ಆದ್ದರಿಂದ ನಾವು ಏಕೆ ಹಿಂದುಳಿದಿದ್ದೇವೆ ಏಕೆ ವಿಳಂಬವಿದೆ ಎಂದು ನಾವು ನೋಡಬೇಕಾಗಿದೆ ಆದ್ದರಿಂದ ನಾವು ಮುನ್ನೆಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಳ್ಳಬಹುದು ಇದರಿಂದ ಈ ವಿಳಂಬವನ್ನು ತಪ್ಪಿಸಬಹುದು ನಾವು ಹೆಚ್ಚಿನ ಸೇವೆಗಳನ್ನು ಒದಗಿಸಬಹುದಾದ ಸೇವೆಯನ್ನು ವಿಳಂಬವನ್ನು ತಪ್ಪಿಸಬಹುದಾದರೆ ನಾವು ಹೆಚ್ಚಿನ ಸಂಖ್ಯೆಯ ಉತ್ಪನ್ನಗಳನ್ನು ಮಾರಾಟ ಮಾಡಬಹುದು ಆದ್ದರಿಂದ ಅದು ಹೆಚ್ಚಿನ ಲಾಭವನ್ನು ತರುತ್ತದೆ ಆದ್ದರಿಂದ ಪ್ರಯೋಜನಗಳ ಸಾಧನೆಯನ್ನು ನಾವು ನಿಯಮಿತವಾಗಿ ಮೇಲ್ವಿಚಾರಣೆ ಮಾಡಬೇಕಾಗಿದೆ ನಾವು ಏನಾದರೂ ಹಿಂದುಳಿದಿದ್ದರೆ ನಾವು ಪರಿಹಾರ ಕ್ರಮಗಳನ್ನು ತೆಗೆದುಕೊಳ್ಳಬೇಕು ಆದ್ದರಿಂದ ನಾವು ಉದ್ದೇಶಿತ ಪ್ರಯೋಜನಗಳಿಗೆ ಹತ್ತಿರವಾಗಬಹುದು ಆದ್ದರಿಂದ ಈಗ ಯಾವ ಸಂಸ್ಥೆಗೆ ಅಥವಾ ಯಾವ ಯೋಜನೆಗಳಿಗೆ ಸಂಭವನೀಯ ಪ್ರಯೋಜನಗಳು ಏನೆಂದು ನೋಡೋಣ ಆದ್ದರಿಂದ ಈ ಪ್ರಯೋಜನಗಳು ಇವುಗಳಲ್ಲಿ ಕಡ್ಡಾಯ ಅವಶ್ಯಕತೆ ಇರಬಹುದು ಯಾವ ರೀತಿಯ ಅವಶ್ಯಕತೆಗಳು ಇರಬೇಕು ಇದರಿಂದ ನೀವು ಪ್ರಯೋಜನವನ್ನು ಪಡೆಯಬಹುದು ಆದ್ದರಿಂದ ಕಡ್ಡಾಯ ಅವಶ್ಯಕತೆಯು ಸೇವೆಯ ಗುಣಮಟ್ಟವನ್ನು ಸುಧಾರಿಸುತ್ತದೆ ಆದ್ದರಿಂದ ಇದನ್ನು QoS ಎಂದು ಕರೆಯಲಾಗುತ್ತದೆ ಆದ್ದರಿಂದ ಸೇವೆಯ ಗುಣಮಟ್ಟವನ್ನು ಸುಧಾರಿಸಬೇಕು ಆದ್ದರಿಂದ ನಾನು ಈಗಾಗಲೇ ನಿಮಗೆ ತೋರಿಸಿದ ಉದಾಹರಣೆಯಲ್ಲಿ ಅದು ಸ್ವಯಂಚಾಲಿತವಾಗಿ ಪ್ರಯೋಜನಗಳು ಬರುತ್ತದೆ ಸೇವೆಗಳನ್ನು ಒದಗಿಸುವಲ್ಲಿ ಹೆಚ್ಚಿನ ವಿಳಂಬವಾಗಿದ್ದರೆ ಆಗ ಉತ್ಪನ್ನಗಳನ್ನು ಉತ್ಪಾದಿಸುವಲ್ಲಿ ನೀವು ಹೆಚ್ಚು ವಿಳಂಬವಾಗಿದ್ದರೆ ನಾನು ಈಗಾಗಲೇ ನಿಮಗೆ ಹೇಳಿದ್ದೇನೆ ನಿಸ್ಸಂಶಯವಾಗಿ ಅಂತಿಮ ಬಳಕೆದಾರನು ಗ್ರಾಹಕನನ್ನು ಅತೃಪ್ತಿಗೊಳ್ಳುತ್ತಾನೆ ಮತ್ತು ಗ್ರಾಹಕರ ಅಸಮಾಧಾನದಿಂದ ನಮಗೆ ಯಾವ ಪ್ರಯೋಜನವಲ್ಲ ಎಂದು ನಮಗೆ ತಿಳಿದಿದೆ ತೃಪ್ತಿದಾಯಕ ಗ್ರಾಹಕರು ಅದು ಯಾವ ಅ ಪ್ರಯೋಜನವಾಗಿದ್ದರೂ ಸಹ ಅದು ಏನು ತರುತ್ತದೆ ಸಂಸ್ಥೆಗೆ ಯಾವ ಖ್ಯಾತಿಯಿಂದ ನಾವು ಹೆಚ್ಚು ಲಾಭ ಪಡೆಯಬಹುದು ಆದ್ದರಿಂದ ನಾವು ಸೇವೆಯ ಗುಣಮಟ್ಟವನ್ನು ಸುಧಾರಿಸಬೇಕು ನಂತರ ಉತ್ಪಾದಕತೆಯನ್ನು ಹೆಚ್ಚಿಸಿ ಕಡಿಮೆ ಸಮಯದಲ್ಲಿ ನಾವು ಹೆಚ್ಚಿನ ಸಂಖ್ಯೆಯ ಉತ್ಪನ್ನಗಳನ್ನು ಹೇಗೆ ಉತ್ಪಾದಿಸಬಹುದು ಇದನ್ನು ಈ ಹೆಚ್ಚಿದ ಉತ್ಪನ್ನ ಉತ್ಪಾದಕತೆ ಎಂದು ಕರೆಯಲಾಗುತ್ತದೆ ಅದು ವಿಭಿನ್ನವಾಗಿರುವುದನ್ನು ನಾವು ನೋಡಬಹುದು ನಾವು ವಿಭಿನ್ನ ವಿಧಾನಗಳನ್ನು ಬಳಸಬಹುದು ನಾವು ಕೆಲವು ಸ್ವಯಂಚಾಲಿತ ಪರಿಕರಗಳನ್ನು ಅಥವಾ ಇತರ ಕೆಲವು ವಸ್ತುಗಳನ್ನು ಬಳಸುತ್ತೇವೆ ಕಡಿಮೆ ಸಮಯದೊಂದಿಗೆ ನೀವು ಉತ್ಪಾದಕತೆಯನ್ನು ಹೇಗೆ ಹೆಚ್ಚಿಸಬಹುದು ನಿರ್ದಿಷ್ಟ ಅವಧಿಯಲ್ಲಿ ಹೆಚ್ಚಿನ ಸಂಖ್ಯೆಯ ಉತ್ಪನ್ನಗಳನ್ನು ಹೇಗೆ ಹೆಚ್ಚಿಸಬಹುದು ನಂತರ ಹೆಚ್ಚು ಪ್ರೇರಿತ ಕಾರ್ಯಪಡೆಯಿಂದ ನಾವು ಹೇಗೆ ಉತ್ತಮವಾಗಿ ಕೆಲಸ ಮಾಡಲು ಜನರನ್ನು ಪ್ರೇರೇಪಿಸಬಹುದು ಆದ್ದರಿಂದ ಹೆಚ್ಚು ಪ್ರೇರಿತ ಕಾರ್ಯಪಡೆಯಿಂದ ನಾವು ಹೆಚ್ಚು ಪ್ರೇರಿತ ಕಾರ್ಯಪಡೆಗೆ ಲಾಭವನ್ನು ತರುತ್ತೇವೆ ಮತ್ತು ಅದು ಈ ಸಂಸ್ಥೆಗೆ ಲಾಭವನ್ನು ತರುತ್ತದೆ ಮತ್ತು ಅಂತೆಯೇ ಆಂತರಿಕ ನಿರ್ವಹಣೆಯ ಲಾಭವು ಸಂಸ್ಥೆಯ ನಡುವೆ ಜಾಗೃತಿ ಮೂಡಿಸುವುದು ಹೇಗೆ ಮತ್ತು ಹೇಗೆ ಉತ್ತಮ ನಿರ್ವಹಣೆಗೆಮಾಡಬಹುದು ಆದ್ದರಿಂದ ನಾವು ಹೆಚ್ಚಿನ ಪ್ರಯೋಜನಗಳನ್ನು ಪಡೆಯಬಹುದು ಆದ್ದರಿಂದ ಉದಾಹರಣೆಗೆ ಕೆಲವು ಪ್ರಶಸ್ತಿಗಳು ಇತ್ಯಾದಿಗಳನ್ನು ನೀಡುವ ಮೂಲಕ ಮತ್ತು ಅವರಿಗೆ ಕೆಲವು ಯೋಜನೆಗಳನ್ನು ಒದಗಿಸುವ ಮೂಲಕ ನೌಕರರು ಏನು ಹೇಳುತ್ತಾರೆಂಬುದರ ಬಗ್ಗೆ ನೀವು ಜಾಗೃತಿ ಮೂಡಿಸಬಹುದು ಆದ್ದರಿಂದ ಉದ್ಯೋಗಿಗಳಿಗೆ ಅವರು ಯಾವ ಪ್ರಯೋಜನಗಳನ್ನು ನೀಡಬಹುದು ಉತ್ತಮ ಮತ್ತು ವಿಭಿನ್ನ ರೀತಿಯ ಪ್ರಯೋಜನಗಳಿಗೆ ಏನು ಪ್ರೇರಣೆ ನೀಡುತ್ತಾರೆ ಅವುಗಳು ನಿರ್ವಹಣೆಗೆ ಆಂತರಿಕವಾಗಿರುತ್ತವೆ ಅವುಗಳನ್ನು ಸರಿಯಾದ ರೀತಿಯಲ್ಲಿ ನಿರ್ವಹಿಸಬೇಕು ಎಂದು ನಾವು ಆಂತರಿಕವಾಗಿ ನಿರ್ವಹಿಸಬಹುದು ಉದಾಹರಣೆಗೆ ನೋಡಿ ನಾವು ಈಗ ಊಹಿಸಿಕೊಳ್ಳೋಣ ಮಾರಾಟದ ಸಂಖ್ಯೆಯನ್ನು ಹೆಚ್ಚಿಸಲು ಏನು ಮಾಡುತ್ತಿದ್ದೇವೆ ಎಂದು ಮತ್ತು ಈಗ ನಾವು ಮಾರಾಟದ ಸಂಖ್ಯೆಯನ್ನು ಹೆಚ್ಚಿಸಲು ಬಯಸಿದರೆ ಮಾರಾಟವು ಸೃಷ್ಟಿಯಾಗುತ್ತಿದೆ ಎಂದು ಭಾವಿಸೋಣ ಮತ್ತು ಈಗ ಹೆಚ್ಚಿನ ಸಂಖ್ಯೆಯ ಮಾರಾಟಗಳನ್ನು ಪಡೆಯುವ ಸಲುವಾಗಿ ನೀವು ಉದ್ಯೋಗಿಗಳನ್ನು ಅಧಿಕಾವಧಿ ಕೆಲಸ ಮಾಡಬೇಕೆಂದು ಹಾಕುತ್ತೀರಿ ಆದ್ದರಿಂದ ಹೆಚ್ಚಿನ ಮಾರಾಟವನ್ನು ಪಡೆಯುವುದರಿಂದ ಉಂಟಾಗುವ ಲಾಭವು ಕಡಿಮೆ ಆಗಿರಬಹುದು ನಂತರ ಅಧಿಕಾವಧಿಯಲ್ಲಿ ಉದ್ಯೋಗಿಗಳಿಗೆ ಪಾವತಿಸುವ ಮೊತ್ತವು ಕಡಿಮೆ ಇರುತ್ತದೆ ಆದ್ದರಿಂದ ಅದನ್ನು ಪ್ರಯೋಜನವೆಂದು ಪರಿಗಣಿಸಲಾಗುವುದಿಲ್ಲ ಬದಲಿಗೆ ಅದು ಪ್ರಯೋಜನವಾಗುವುದಿಲ್ಲ ಆದ್ದರಿಂದ ಇದನ್ನು ತಪ್ಪಿಸಲು ನಾವು ಪ್ರಯತ್ನಿಸಬೇಕು ಆದ್ದರಿಂದ ನಮ್ಮ ಪ್ರಯೋಜನಗಳನ್ನು ಸುಧಾರಿಸಲು ನಾವು ಈ ರೀತಿಯ ವಿಷಯಗಳನ್ನು ನೋಡಿಕೊಳ್ಳಬೇಕು ಆದ್ದರಿಂದ ಅದೇ ರೀತಿ ಮತ್ತೊಂದು ಅಪಾಯದ ಕಡಿತದಿಂದಾಗಿ ಯಾವ ಪ್ರಯೋಜನ ಬರಬಹುದು ವ್ಯಾಪಾರ ಅಪಾಯಗಳು ಮತ್ತು ಯೋಜನೆಯ ಅಪಾಯಗಳಂತಹ ವಿವಿಧ ರೀತಿಯ ಅಪಾಯಗಳು ಯಾವುವು ಎಂದು ನಾವು ಈಗಾಗಲೇ ನೋಡಿದ್ದೇವೆ ಆದ್ದರಿಂದ ಅಪಾಯಗಳ ಸಂಖ್ಯೆಯನ್ನು ಕಡಿಮೆ ಮಾಡುವುದು ನಮ್ಮ ಉದ್ದೇಶ ಸಹಜವಾಗಿ ಹೆಚ್ಚು ಅಪಾಯಗಳು ಇರುವಲ್ಲಿ ಹೆಚ್ಚಿನ ಪ್ರಯೋಜನವಿದೆ ಹೆಚ್ಚು ಲಾಭವಿದೆ ಆದರೆ ಅಪಾಯಗಳನ್ನು ನಿಭಾಯಿಸುವುದು ಹೆಚ್ಚು ಮುಖ್ಯವಾಗಿರುತ್ತದೆ ಆದ್ದರಿಂದ ನಾವು ಅಪಾಯಗಳ ಸಂಖ್ಯೆಯನ್ನು ಕಡಿಮೆ ಮಾಡಲು ಪ್ರಯತ್ನಿಸುತ್ತೇವೆ ಅಪಾಯಗಳ ಸಂಖ್ಯೆಯನ್ನು ಹೇಗೆ ಕಡಿಮೆ ಮಾಡಬಹುದು ಇದರಿಂದ ಅಂತಿಮವಾಗಿ ಪ್ರಯೋಜನಗಳು ಸುಧಾರಿಸಬಹುದು ಅಂತೆಯೇ ನಾವು ಅರ್ಥಶಾಸ್ತ್ರದ ಬಗ್ಗೆ ನೋಡಬೇಕು ಸಂಸ್ಥೆಯ ಆರ್ಥಿಕ ಸ್ಥಿತಿ ಏನು ಅದನ್ನು ಹೇಗೆ ಸುಧಾರಿಸಬಹುದು ಆದ್ದರಿಂದ ಆರ್ಥಿಕ ಸ್ಥಿತಿಯನ್ನು ಸುಧಾರಿಸಿದರೆ ಮತ್ತು ನಿಸ್ಸಂಶಯವಾಗಿ ಸಂಸ್ಥೆಗೆ ಲಾಭ ಬರುತ್ತದೆ ನಂತರ ಆದಾಯ ವರ್ಧನೆ ಮತ್ತು ವೇಗವರ್ಧನೆಗಳು ಆಗುತ್ತವೆ ನೀವು ಯಾವ ಹಂತಗಳನ್ನು ಮಾಡಬೇಕು ಏಕೆಂದರೆ ಆದಾಯ ವರ್ಧನೆಯನ್ನು ಸಹ ಪ್ರಯೋಜನವೆಂದು ಪರಿಗಣಿಸಲಾಗುತ್ತದೆ ಆದಾಯವನ್ನು ವೇಗಗೊಳಿಸಲು ನಾವು ಯಾವ ಕ್ರಮಗಳನ್ನು ತೆಗೆದುಕೊಳ್ಳಬೇಕು ಆದ್ದರಿಂದ ಆ ಹಂತಗಳು ಕಟ್ಟುನಿಟ್ಟಾಗಿ ಅನುಸರಿಸಿದರೆ ಸ್ವಯಂಚಾಲಿತವಾಗಿ ಆದಾಯವು ವೇಗವರ್ಧನೆ ಮತ್ತು ಅದೇ ರೀತಿ ಕಾರ್ಯತಂತ್ರದ ಕ್ಷೇತ್ರ ಫಿಟ್ ಅನ್ನು ಹೆಚ್ಚಿಸುತ್ತದೆ ಆದ್ದರಿಂದ ಲಾಭವನ್ನು ಗರಿಷ್ಠಗೊಳಿಸಲು ಪ್ರಯೋಜನವನ್ನು ಗರಿಷ್ಠಗೊಳಿಸಲು ನೀವು ನಿರ್ದಿಷ್ಟವಾಗಿ ತಂತ್ರಗಳನ್ನು ಸುಧಾರಿಸಬೇಕು ಆದ್ದರಿಂದ ಇವುಗಳು ಕಾರ್ಯತಂತ್ರದ ಅಗತ್ಯತೆಗಳು ಅಥವಾ ಸಂಸ್ಥೆಯ ಸಮತಲ ನಾವು ಪ್ರೋಗ್ರಾಂ ಸಮತಲದಲ್ಲಿ ಕಾರ್ಯತಂತ್ರದ ಸಮತಲವನ್ನು ನೋಡಬೇಕು ನಂತರ ಕಾರ್ಯತಂತ್ರದ ಸಮತಲದಲ್ಲಿರಬೇಕು ಕಾರ್ಯತಂತ್ರದ ತಂತ್ರಗಳು ಅಥವಾ ಕಾರ್ಯತಂತ್ರದ ಕ್ರಿಯೆಗಳು ಯೋಜನೆಯ ಸಮತಲಗಳು ಯಾವುವು ಎಂದು ಅವುಗಳನ್ನು ಸ್ಪಷ್ಟವಾಗಿ ವ್ಯಾಖ್ಯಾನಿಸಬೇಕು ಆದ್ದರಿಂದ ಯೋಜನೆಗಾಗಿ ಅಥವಾ ಕಾರ್ಯಕ್ರಮಕ್ಕಾಗಿ ಅಥವಾ ಸಂಸ್ಥೆಗೆ ಪ್ರಯೋಜನಗಳನ್ನು ಗರಿಷ್ಠಗೊಳಿಸಲಾಗುತ್ತದೆ ಆದ್ದರಿಂದ ಮುಂದೆ ನಾವು ಪ್ರಯೋಜನಗಳನ್ನು ಪ್ರಮಾಣೀಕರಿಸುವ ಬಗ್ಗೆ ನೋಡುತ್ತೇವೆ ನಾವು ಪ್ರಯೋಜನಗಳನ್ನು ಹೇಗೆ ಪ್ರಮಾಣೀಕರಿಸಬಹುದು ಆದ್ದರಿಂದ ಕೆಲವು ಪ್ರಯೋಜನಗಳನ್ನು ಪ್ರಮಾಣೀಕರಿಸಬಹುದು ಮತ್ತು ಮೌಲ್ಯೀಕರಿಸಬಹುದು ಎಂದು ನಮಗೆ ತಿಳಿದಿದೆ ಉದಾಹರಣೆಗೆ ಡಾಲರ್ ವೈ ಉಳಿಸುವ ಸಲುವಾಗಿ x ಸಿಬ್ಬಂದಿಯನ್ನು ಕಡಿತ ಮಾದಲ್ಲಾಗಿದೆ ಎಂದು ಹೇಳೋಣ ಹೇಳಿ ಅಸ್ತಿತ್ವದಲ್ಲಿರುವ ವ್ಯವಸ್ಥೆಯ ಯಾಂತ್ರೀಕೃತಗೊಂಡ ಕಾರಣ ಮೊದಲು ಆ ವ್ಯವಸ್ಥೆಯು ಹಸ್ತಚಾಲಿತವಾಗಿದ್ದು ನಾವು ಅದನ್ನು ಸ್ವಯಂಚಾಲಿತಗೊಳಿಸುವ ಕಾರಣ ನಾವು 10 ಸಿಬ್ಬಂದಿಯನ್ನು ಕಡಿಮೆಗೊಳಿಸಿದ್ದೇವೆ ಆದ್ದರಿಂದ ನಾವು 200 ಡಾಲರ್ಗಳನ್ನು ಉಳಿಸಿದ್ದೇವೆ ಆದ್ದರಿಂದ ಅದನ್ನು ಸುಲಭವಾಗಿ ಪ್ರಮಾಣೀಕರಿಸಬಹುದು ಮತ್ತು ಮೌಲ್ಯೀಕರಿಸಬಹುದು ಕೆಲವು ಪ್ರಯೋಜನಗಳನ್ನು ಅವುಗಳನ್ನು ಪ್ರಮಾಣೀಕರಿಸಬಹುದು ಆದರೆ ಅವುಗಳನ್ನು ಮೌಲ್ಯೀಕರಿಸಲಾಗುವುದಿಲ್ಲ ಉದಾಹರಣೆಗೆ ಗ್ರಾಹಕರ ದೂರುಗಳಲ್ಲಿನ ಇಳಿಕೆ ಏಕೆಂದರೆ ಈ ಹಿಂದೆ ಅದು ಹಸ್ತಚಾಲಿತವಾಗಿದ್ದು ಮತ್ತು ಈಗ ನಾವು ಅದನ್ನು ಸ್ವಯಂಚಾಲಿತಗೊಳಿಸಿದ್ದೇವೆ ಆದ್ದರಿಂದ ನಾವು ಈಗ ಏನು ಗ್ರಾಹಕರ ದೂರುಗಳನ್ನು ಪಡೆಯುತ್ತಿದ್ದೇವೆ ಅದನ್ನು ಯಶಸ್ವಿಯಾಗಿ ಕಡಿಮೆ ಮಾಡಲಾಗಿದೆ ಆದ್ದರಿಂದ ನಾವು ಅದನ್ನು ಸುಲಭವಾಗಿ ಪ್ರಮಾಣೀಕರಿಸಬಹುದು ಆದರೆ ಲಾಭ ಅಥವಾ ಪ್ರಯೋಜನವಾಗಿ ನಾವು ಪಡೆಯುವ ಮೌಲ್ಯವು ಅದನ್ನು ಮೌಲ್ಯೀಕರಿಸಲಾಗುವುದಿಲ್ಲ ಅಂತೆಯೇ ಕೆಲವು ಪ್ರಯೋಜನಗಳನ್ನು ಅವುಗಳನ್ನು ಗುರುತಿಸಬಹುದು ಆದರೆ ಅವುಗಳನ್ನು ಸುಲಭವಾಗಿ ಪ್ರಮಾಣೀಕರಿಸಲಾಗುವುದಿಲ್ಲ ಉದಾಹರಣೆಗೆ ಪ್ರದೇಶದಲ್ಲಿನ ಸಂಸ್ಥೆಗೆ ಸಾರ್ವಜನಿಕ ಅನುಮೋದನೆ ಉತ್ತಮವಾಗಿದೆ ಮತ್ತು ನೀವು ಈ ಮೊಬೈಲ್ ಕೈಗಾರಿಕೆಗಳನ್ನು ತೆಗೆದುಕೊಳ್ಳುತ್ತೀರಿ ಎಂದು ಭಾವಿಸೋಣ ಆದ್ದರಿಂದ ಮೊಬೈಲ್ ಉದ್ಯಮದಲ್ಲಿ ಸಾರ್ವಜನಿಕ ಅನುಮೋದನೆಯಂತಹ ಈ ರೀತಿಯ ಪ್ರಯೋಜನಗಳನ್ನು ಪಡೆಯಲು ಸ್ಥಳೀಯವಾಗಿ ಗೋಪುರವಾ ಸ್ಥಾಪಿಸಬೇಕಾಗಬಹುದು ಅವರು ಅನುಮೋದನೆ ಪಡೆದರೆ ಅವರು ಗೋಪುರವನ್ನು ಸ್ಥಾಪಿಸಬಹುದು ಮತ್ತು ಅವರು ಹೆಚ್ಚಿನ ಸಂಖ್ಯೆಯ ಮೊಬೈಲ್ ಸಿಮ್ಗಳನ್ನು ಮಾರಾಟ ಮಾಡಬಹುದು ಮತ್ತು ಆದ್ದರಿಂದ ಅವರ ಲಾಭವು ಹೆಚ್ಚು ಇರುತ್ತದೆ ಆದ್ದರಿಂದ ಈ ರೀತಿಯಾಗಿ ಈ ರೀತಿಯ ಪ್ರಯೋಜನಗಳನ್ನು ಅವುಗಳನ್ನು ಗುರುತಿಸಬಹುದು ಆದರೆ ಅವುಗಳನ್ನು ಸುಲಭವಾಗಿ ಪ್ರಮಾಣೀಕರಿಸಲಾಗುವುದಿಲ್ಲ ಆದ್ದರಿಂದ ಈ ತರಗತಿಯಲ್ಲಿ ನಾವು ಒಂದು ಪ್ರೋಗ್ರಾಂ ಎಂದರೇನು ಮತ್ತು ಕೆಲವು ಬಗೆಯ ವಿವಿಧ ರೀತಿಯ ಪ್ರೋಗ್ರಾಂ ನಿರ್ವಹಣೆಯ ಬಗ್ಗೆ ಚರ್ಚಿಸಿದ್ದೇವೆ ಏನು ಪ್ರಯೋಜನ ವಿವಿಧ ರೀತಿಯ ಪ್ರಯೋಜನಗಳು ಯಾವುವು ಮತ್ತು ಪ್ರಯೋಜನಗಳನ್ನು ಹೇಗೆ ನಿರ್ವಹಿಸಬಹುದು ಎಂಬುದನ್ನು ಸಹ ನಾವು ನೋಡಿದ್ದೇವೆ ಆದ್ದರಿಂದ ಅವರು ನಿಮ್ಮ ಪ್ರದೇಶದಲ್ಲಿ ಗೋಪುರವನ್ನು ಹಾಕಲು ಬಯಸುತ್ತಾರೆ ಅದಕ್ಕಾಗಿ ಅವರು ಸ್ಥಳೀಯ ಪ್ರಾಧಿಕಾರದ ಅನುಮೋದನೆಯನ್ನು ತೆಗೆದುಕೊಳ್ಳಬೇಕಾಗುತ್ತದೆ ಆದ್ದರಿಂದ ನೀವು ಅನುಮೋದನೆಯನ್ನು ಪಡೆದರೆ ನಿಮಗೆ ಸಾಧ್ಯವಾದರೆ ಅವರು ಗೋಪುರವನ್ನು ಹಾಕಬಹುದು ನಿಸ್ಸಂಶಯವಾಗಿ ಅವುಗಳು ಮೊಬೈಲ್ ಆಗಿರುತ್ತವೆ ಅಥವಾ ಹೌದು ಅವರ ಮೊಬೈಲ್ಗಳು ಸಿಮ್ಗಳು ಅವುಗಳನ್ನು ಹೆಚ್ಚು ಮಾರಾಟ ಮಾಡಲಾಗುತ್ತದೆ ಮತ್ತು ನಿಸ್ಸಂಶಯವಾಗಿ ಅವರು ಹೆಚ್ಚಿನ ಲಾಭವನ್ನು ಪಡೆಯುತ್ತಾರೆ ಆದ್ದರಿಂದ ಇವುಗಳು ಉಲ್ಲೇಖಗಳು ಮತ್ತು ಅದು ಹೀಗಿದೆ ನಾವು ಉಲ್ಲೇಖ ಸಂಖ್ಯೆ 1 ಅನ್ನು ತೆಗೆದುಕೊಂಡಿದ್ದೇವೆ ವಿವಿಧ ರೀತಿಯ ವೆಚ್ಚ ಮತ್ತು ಪ್ರಯೋಜನಗಳನ್ನು ಮಾತ್ರ ನಾವು ಉಲ್ಲೇಖ ಸಂಖ್ಯೆ 2 ರಲ್ಲಿ ನೋಡಬಹುದು ತುಂಬ ಧನ್ಯವಾದಗಳು